ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ ಮಾಡ್ಯೂಲ್ 11 ಕ್ಕೆ ಮತ್ತೆ ಸುಸ್ವಾಗತ ಕಳೆದ ಎರಡು ಮಾಡ್ಯೂಲ್ ಗಳಲ್ಲಿ ಒಬ್ಜೆಕ್ಟ್ ಮಾದರಿಗಳ ವಿಭಿನ್ನ ಅಂಶಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಮಾರ್ಗದರ್ಶನ ನೀಡುವ 4 ಪ್ರಮುಖ ಮತ್ತು 3 ಸಣ್ಣ ಅಂಶಗಳಿವೆ ಎಂದು ನಾವು ನೋಡಿದ್ದೇವೆ ಅದು ಯಾವ ಒಬ್ಜೆಕ್ಟ್ ನ ಮಾದರಿಗಳನ್ನು ನಿರ್ಮಿಸಬೇಕು ಎಂಬುದರ ತತ್ವಗಳಾಗಿರುತ್ತದೆ ಅವುಗಳ ಆಧಾರದ ಮೇಲೆ ಈಗ ಈ ಮಾಡ್ಯೂಲ್ ನಿಂದ ನಾವು ಒಬ್ಜೆಕ್ಟ್ ಗಳ ವಿವರಗಳು ಅವುಗಳ ಸಂಬಂಧಗಳು ಮತ್ತು ಕ್ಲಾಸ್ ಗಳು ಮತ್ತು ಸಂಬಂಧಗಳ ಕ್ಲಾಸ್ ಗಳನ್ನು ವ್ಯಾಖ್ಯಾನಿಸಲು ಪ್ರಾರಂಭಿಸುತ್ತೇವೆ ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ಒಬ್ಜೆಕ್ಟ್ ಗಳು ಮತ್ತು ಕ್ಲಾಸ್ ಗಳನ್ನು ಗುರುತಿಸುವ ನಿಜವಾದ ಅಭ್ಯಾಸಕ್ಕೆ ನಿಧಾನವಾಗಿ ಪ್ರವೇಶಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಪ್ರಸ್ತುತ ಮಾಡ್ಯೂಲ್ ನಲ್ಲಿ ಒಬ್ಜೆಕ್ಟ್ ನ ಸ್ವರೂಪವನ್ನು ಚರ್ಚಿಸುವ ಮೂಲಕ ಪ್ರಾರಂಭಿಸುತ್ತೇವೆ ಈ ಮಾಡ್ಯೂಲ್ ನ ಉದ್ದೇಶವು ಒಬ್ಜೆಕ್ಟ್ ನ ಸ್ಥಿತಿ ನಡವಳಿಕೆ ಮತ್ತು ಗುರುತು ಎಂದು ಕರೆಯಲ್ಪಡುವ ಮೂರು ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು ಔಟ್ಲೈನ್ ಅನ್ನು ಇಲ್ಲಿ ನೀಡಲಾಗಿದೆ ಮತ್ತು ಪ್ರತಿ ಮಾಡ್ಯೂಲ್ ನಂತೆ ಪ್ರತಿ ಸ್ಲೈಡ್ ನ ಎಡಭಾಗದಲ್ಲಿ ಸಾಗಿಸಲಾಗುತ್ತದೆ ಆದ್ದರಿಂದ ಒಬ್ಜೆಕ್ಟ್ ಎಂದರೆ ಏನು ಎಂಬುದನ್ನು ತ್ವರಿತವಾಗಿ ಮರುಸೃಷ್ಟಿಸಲು ಈಗ ನಾವು ಅಮೂರ್ತತೆಯ ವಿಷಯದಲ್ಲಿ ಒಬ್ಜೆಕ್ಟ್ ಗಳ ಬಗ್ಗೆ ಮಾತನಾಡಿದ್ದೇವೆ ಈಗ ನಾವು ಅಂತಿಮವಾಗಿ ವಿನ್ಯಾಸಕ್ಕೆ ಬರಲು ಬಯಸಿದರೆ ನಾವು ಹೇಳುವುದು ಒಬ್ಜೆಕ್ಟ್ ಆಗಿದೆ ನಾವು ಜಾರಿಗೊಳಿಸಲು ಪ್ರಯತ್ನಿಸುವ ಮೊದಲ ಷರತ್ತು ಅಥವಾ ಮೊದಲ ಪರಿಕಲ್ಪನೆಯೆಂದರೆ ಒಬ್ಜೆಕ್ಟ್ ಅಸ್ತಿತ್ವದಲ್ಲಿರಬೇಕು ಒಬ್ಜೆಕ್ಟ್ ಗೆ ಒಂದು ರೀತಿಯ ಅಸ್ತಿತ್ವ ಇರಬೇಕು ಆದ್ದರಿಂದ ಒಬ್ಜೆಕ್ಟ್ ಗಳು ಸ್ಪಷ್ಟವಾಗಿರಬಹುದು ಅಂದರೆ ನಾವು ಅವುಗಳನ್ನು ದೈಹಿಕವಾಗಿ ಸ್ಪರ್ಶಿಸಬಹುದು ಇದು ಸ್ವಲ್ಪಮಟ್ಟಿಗೆ ಅಸ್ಪಷ್ಟವಾಗಿರಬಹುದು ಉದಾಹರಣೆಗೆ ಉತ್ಪಾದನಾ ಕಂಪನಿ ಯಲ್ಲಿ ಅನುಸರಿಸಲಾಗುವ ಪ್ರಕ್ರಿಯೆಯು ಸಹ ಒಬ್ಜೆಕ್ಟ್ ಆಗಿರಬಹುದು ನೀವು ಖಂಡಿತವಾಗಿಯೂ ಪ್ರಕ್ರಿಯೆಯನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ಆದರೆ ಅದು ಅಸ್ತಿತ್ವದಲ್ಲಿದೆ ಅದು ಗೋಚರಿಸಬಹುದು ಅದು ಕಡಿಮೆ ಸ್ಪಷ್ಟವಾಗಿ ಗೋಚರಿಸಬಹುದು ಮತ್ತು ಹೀಗೆ ವಿಭಿನ್ನ ವಿವಿಧ ಅಂಶಗಳು ಆದರೆ ಒಬ್ಜೆಕ್ಟ್ ಪ್ರತಿಯೊಂದಕ್ಕೂ ಮೂಲಭೂತವಾದದ್ದು ಅದು ಅಸ್ತಿತ್ವದಲ್ಲಿರಬೇಕು ಎರಡನೆಯದು ಅಸ್ತಿತ್ವದಲ್ಲಿರುವ ಒಬ್ಜೆಕ್ಟ್ ಆಗಿದೆ ಇತರರೊಂದಿಗೆ ಸಂವಹನ ನಡೆಸಬೇಕು ಅದು ವ್ಯವಸ್ಥೆಯು ತಾವಾಗಿಯೇ ಇರುವ ಒಬ್ಜೆಕ್ಟ್ ಅನ್ನು ಹೊಂದಿದ್ದರೆ ಮತ್ತು ಇತರರೊಂದಿಗೆ ಏನನ್ನೂ ಮಾಡದಿದ್ದರೆ ಅದು ಆಸಕ್ತಿದಾಯಕವಲ್ಲ ಆದ್ದರಿಂದ ಒಂದು ಕಾರು ಸ್ಟೀರಿಂಗ್ ನಂತೆ ಬಾಡಿ ಎಂಜಿನ್ ನಂತೆ ಚಕ್ರಗಳಂತೆ ಆಸನಗಳಂತಹ ಒಬ್ಜೆಕ್ಟ್ ಗಳನ್ನು ಹೊಂದಿರುತ್ತದೆ ಈ ಒಬ್ಜೆಕ್ಟ್ ಗಳು ತಮ್ಮ ನಡುವೆ ಸಂವಹನ ನಡೆಸಬೇಕು ಮತ್ತು ಆ ರೀತಿಯಾಗಿ ನಾವು ಒಂದು ದೊಡ್ಡ ಅಮೂರ್ತತೆ ಅಥವಾ ಕಾರಿನಂತಹ ದೊಡ್ಡ ಒಬ್ಜೆಕ್ಟ್ ನ ಅಸ್ತಿತ್ವವನ್ನು ಪಡೆಯುತ್ತೇವೆ ಮೂರನೆಯದು ಮತ್ತು ಬಹಳ ಮುಖ್ಯವಾದ ಅಂಶವೆಂದರೆ ಒಬ್ಜೆಕ್ಟ್ ಅನ್ನು ಪ್ರತ್ಯೇಕವಾಗಿ ಗುರುತಿಸಬೇಕು ಅದು ಗಾಳಿಯಲ್ಲಿನ ಧೂಳು ಅಥವಾ ಮೋಡದಲ್ಲಿನ ನೀರಿನ ಆವಿಯಂತೆ ಅಲ್ಲ ಆದರೆ ಅದು ಕುರ್ಚಿಗಳು ಟೇಬಲ್ ಗಳು ವಸ್ತುಗಳು ಪ್ರಕ್ರಿಯೆಗಳು ಅಭ್ಯಾಸಗಳು ಮತ್ತು ಮುಂತಾದ ಜನರಂತೆ ಇರಬೇಕು ಆದ್ದರಿಂದ ಒಂದು ಒಬ್ಜೆಕ್ಟ್ ಅನ್ನು ಇನ್ನೊಂದರಿಂದ ಪ್ರತ್ಯೇಕಿಸಬೇಕು ಆದ್ದರಿಂದ ಒಬ್ಜೆಕ್ಟ್ ಅನ್ನು ಗುರುತಿಸುವ ಮೂಲ ಪ್ರಮೇಯ ಇದಾಗಿದೆ ಈಗ ಖಂಡಿತವಾಗಿಯೂ ಇದು ಕ್ರಮದಲ್ಲಿದೆ ಹಾಗೆಯೇ ಇದು ಒಬ್ಜೆಕ್ಟ್ ಆಗಿದ್ದರೆ ಇದರ ಬಗ್ಗೆ ಮಾತನಾಡಲು ಖಂಡಿತವಾಗಿಯೂ ಇರುತ್ತದೆ ಅದು ಖಂಡಿತವಾಗಿಯೂ ಒಬ್ಜೆಕ್ಟ್ ಅಲ್ಲ ಮತ್ತು ಒಬ್ಜೆಕ್ಟ್ ಆಗಿಲ್ಲದಿರುವುದರಿಂದ ಖಂಡಿತವಾಗಿಯೂ ಹೆಚ್ಚು ಅಸ್ಪಷ್ಟವಾಗಿ ಸ್ವಲ್ಪಮಟ್ಟಿಗೆ ಅಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಪರಿಕಲ್ಪನೆಯಾಗಿದೆ ಮತ್ತು ಖಂಡಿತವಾಗಿಯೂ ಒಂದನ್ನು ತೃಪ್ತಿಪಡಿಸುವುದಿಲ್ಲ ಅಥವಾ ನಾವು ಈಗ ಮಾತನಾಡಿದ ಹೆಚ್ಚಿನ ಅಂಶಗಳು ಒಬ್ಜೆಕ್ಟ್ ಆಗಿರುವುದಿಲ್ಲ ಉದಾಹರಣೆಗೆ ಕಾರ್ ನಲ್ಲಿ ಎಂಜಿನ್ ಇದೆ ಎಂದು ಭಾವಿಸೋಣ ಆದ್ದರಿಂದ ನಾವು ನೋಡಿದರೆ ಅದು ಎಂಜಿನ್ ಹೊಂದಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಎಂಜಿನ್ ಒಂದು ಒಬ್ಜೆಕ್ಟ್ ಆಗಿದೆ ಇದು ಸ್ಟೀರಿಂಗ್ ಅನ್ನು ಹೊಂದಿದ್ದು ಅದು ಒಬ್ಜೆಕ್ಟ್ ಆಗಿದೆ ಇದು ಬಾಡಿ ಹೊಂದಿದ್ದು ಅದು ಒಬ್ಜೆಕ್ಟ್ ಆಗಿದೆ ಮತ್ತು ಹೀಗೆ ಈಗ ನಾವು ಹೇಳಬಹುದು ಕಾರ್ ನ ಎಂಜಿನ್ ಈ ಮಾಹಿತಿಯನ್ನು ಕಾರ್ ನ ಎಂಜಿನ್ ಆಮದು ಮಾಡಿಕೊಳ್ಳುವ ವಿನ್ಯಾಸದಲ್ಲಿ ಇರಿಸಲು ನಾನು ಬಯಸುತ್ತೇನೆ ಈಗ ಇದು ಕಾರ್ ನ ಎಂಜಿನ್ ಅನ್ನು ಆಮದು ಮಾಡಿಕೊಳ್ಳುವುದು ಒಂದು ಆಸ್ತಿಯಾಗಿದೆ ಮತ್ತು ಆಮದು ಮಾಡಿಕೊಳ್ಳುವುದು ಒಬ್ಜೆಕ್ಟ್ ಅಲ್ಲ ಇದು ಒಬ್ಜೆಕ್ಟ್ ಆಗಿರುವ ಆಮದಿಗಿಂತ ಭಿನ್ನವಾಗಿದೆ ಎಂಬುದನ್ನು ದಯವಿಟ್ಟು ಅರ್ಥಮಾಡಿಕೊಳ್ಳಿ ಆದರೆ ಇಲ್ಲಿ ನಾವು ಹೇಳುತ್ತಿರುವುದು ಎಂಜಿನ್ ಮುಖ್ಯವಾದುದು ಅದು ದೇಶದ ಹೊರಗೆ ತಯಾರಿಸಲ್ಪಟ್ಟಿದೆ ಮತ್ತು ಅಲ್ಲಿಂದ ಖರೀದಿಸುವುದು ಒಂದು ಆಸ್ತಿ ಮತ್ತು ಅದು ಒಬ್ಜೆಕ್ಟ್ ಅಲ್ಲ ಅದೇ ರೀತಿ ನಮ್ಮಲ್ಲಿ ಪವರ್ ಸ್ಟೀರಿಂಗ್ ಇದೆ ಎಂದು ಹೇಳಿ ಆದ್ದರಿಂದ ಸ್ಟೀರಿಂಗ್ ಅನ್ನು ಶಕ್ತಿಯಿಂದ ನಡೆಸಲಾಗುತ್ತದೆ ಎಂದು ನಾವು ಹೇಳುತ್ತೇವೆ ಈ ಸಂಗತಿಯನ್ನು ಮಾದರಿಯಲ್ಲಿ ಇಡಬೇಕು ವಿನ್ಯಾಸಕ್ಕೆ ಹಾಕಬೇಕು ಆದರೆ ಅದು ಮತ್ತೆ ಆಸ್ತಿಯೇ ಹೊರತು ಒಬ್ಜೆಕ್ಟ್ ಅಲ್ಲ ಕಾರ್ ನ ದೇಹದ ಬಣ್ಣ ಕೆಂಪು ಅದು ಕೆಂಪು ಬಣ್ಣದ್ದಾಗಿದೆ ಎಂಬುದು ಒಂದು ಆಸ್ತಿ ಮತ್ತು ಅದು ಒಬ್ಜೆಕ್ಟ್ ಅಲ್ಲ ಆದ್ದರಿಂದ ನೀವು ಇದನ್ನು ನಿಧಾನವಾಗಿ ಯೋಚಿಸಬಹುದು ಮತ್ತು ವಿಸ್ತರಿಸಬಹುದು ಮತ್ತು ನೀವು ಗುರುತಿಸಲು ಸಾಧ್ಯವಾಗುತ್ತದೆ ಯಾವುದು ಒಬ್ಜೆಕ್ಟ್ ಮತ್ತು ಯಾವುದು ಒಬ್ಜೆಕ್ಟ್ ಅಲ್ಲ ಎಂದು ನಿಮಗೆ ನೀವೇ ತಿಳಿದು ಕೊಳ್ಳಬಹುದು ಈಗ ನಾನು ಇದನ್ನು ಹೇಳಿದರೆ ಒಬ್ಜೆಕ್ಟ್ ಯಾವುದು ಎಂದು ನಮಗೆ ಈಗ ಅರ್ಥವಾಗಿದೆ ನಂತರ ನಾವು ಒಬ್ಜೆಕ್ಟ್ ಗೆ ಏನು ಇದೆ ಎಂದು ಕೇಳುತ್ತೇವೆ ಆ ದೃಷ್ಟಿಕೋನದಿಂದ ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಮತ್ತು ಡಿಸೈನ್ ನಲ್ಲಿ ಒಬ್ಜೆಕ್ಟ್ ನ ಮೂಲ 3 ಭಾಗಗಳು ಒಂದು ಸ್ಟೇಟ್ ನಡವಳಿಕೆ ಮತ್ತು ಗುರುತನ್ನು ಹೊಂದಿರುವ ಒಂದು ಘಟಕವಾಗಿದೆ ಒಂದೇ ರೀತಿಯ ಒಬ್ಜೆಕ್ಟ್ ಗಳ ರಚನೆ ಮತ್ತು ನಡವಳಿಕೆಯನ್ನು ಅವುಗಳ ಸಾಮಾನ್ಯ ಕ್ಲಾಸ್ ನ ಪ್ರಕಾರ ವ್ಯಾಖ್ಯಾನಿಸಲಾಗುವುದು ಅದರ ಬಗ್ಗೆ ನಾವು ಈ ಕೆಳಗಿನ ಮಾಡ್ಯೂಲ್ ಗಳಲ್ಲಿ ಹೆಚ್ಚು ಮಾತನಾಡುತ್ತೇವೆ ಮತ್ತು ನಿಮ್ಮ ಉಲ್ಲೇಖಕ್ಕಾಗಿ ಒಂದು ಕ್ಲಾಸ್ ಮತ್ತು ಒಬ್ಜೆಕ್ಟ್ ನಿದರ್ಶನಗಳಂತಹ ಪದಗಳನ್ನು ನಾವು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ ಇತರ ಸ್ಥಳ ಆದ್ದರಿಂದ ಒಬ್ಜೆಕ್ಟ್ ನ ಈ ಸ್ಥಿತಿ ನಡವಳಿಕೆ ಮತ್ತು ಗುರುತು ಯಾವುವು ಎಂಬುದನ್ನು ಈಗ ನಾವು ನೋಡೋಣ ಆದ್ದರಿಂದ ಮೊದಲು ಒಬ್ಜೆಕ್ಟ್ ನ ಸ್ಥಿತಿಯ ಬಗ್ಗೆ ಮಾತನಾಡಿ ಒಬ್ಜೆಕ್ಟ್ ನ ಸ್ಥಿತಿ ಅದರ ಗುಣಲಕ್ಷಣಗಳಿಗೆ ಮೌಲ್ಯಗಳ ಸಂಯೋಜನೆಯಾಗಿದೆ ಒಮ್ಮೆ ಗಮನಿಸಿ ಆದ್ದರಿಂದ ಇದು ಗುಣಲಕ್ಷಣಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಗುಣಲಕ್ಷಣಗಳನ್ನು ಹೊಂದಿರುವ ಮೌಲ್ಯದ ಸಂಯೋಜನೆಯಿಂದ ಹೇಳಿಕೆ ನೀಡಲಾಗುತ್ತದೆ ಆದ್ದರಿಂದ ನಾನು ಸಂಕೀರ್ಣ ಒಬ್ಜೆಕ್ಟ್ ಹೊಂದಿದ್ದರೆ ಸಂಕೀರ್ಣ ಸಂಖ್ಯೆಯ ಒಬ್ಜೆಕ್ಟ್ ಅನ್ನು ಹೊಂದಿದ್ದರೆ ಅದು ಈ 2 ಗುಣಲಕ್ಷಣಗಳನ್ನು ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗವನ್ನು ಹೊಂದಿದ್ದರೆ ಅದು 2 ಘಟಕಗಳು ಅಥವಾ 2 ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಹೇಳಿಕೆ ಇರುತ್ತದೆ ಈ ಸಂದರ್ಭದಲ್ಲಿ ಒಂದು ಸ್ಟೇಟ್ ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗವನ್ನು ನೀಡುವ ಜೋಡಿ ಅಥವಾ ದ್ವಿಗುಣವಾಗಿರುತ್ತದೆ ಮತ್ತು ವಿಭಿನ್ನ ಸ್ಟೇಟ್ ಗಳ ಮೇಲೆ ಅನಂತವಾಗಿರಬಹುದು ಅಂತಹ ಎಲ್ಲಾ ವಿಭಿನ್ನ ಜೋಡಿಗಳು ಸಂಕೀರ್ಣ ಒಬ್ಜೆಕ್ಟ್ ನ ವಿಭಿನ್ನ ಸ್ಥಿತಿಗಳನ್ನು ವ್ಯಾಖ್ಯಾನಿಸುತ್ತವೆ ಅದು ಸರಳ ಉಪಾಯವಾಗಿದೆ ಅಂದರೆ ಗುಣಲಕ್ಷಣಗಳು ಯಾವುವು ಎಂದು ನೀವು ಪರಿಗಣಿಸುತ್ತೀರಿ ಅವರು ತೆಗೆದುಕೊಳ್ಳಬಹುದಾದ ಎಲ್ಲಾ ವಿಭಿನ್ನ ಮೌಲ್ಯಗಳನ್ನು ಪರಿಗಣಿಸಲಾಗುತ್ತದೆ ಈ ಎಲ್ಲಾ ಸಂಯೋಜನೆಗಳು ನಿಮಗೆ ಸ್ಟೇಟ್ ಅನ್ನು ನೀಡುತ್ತವೆ ನಾವು ಸ್ವಲ್ಪ ವಿಭಿನ್ನವಾದ ಒಬ್ಜೆಕ್ಟ್ ನೋಡೋಣ ದಿನಾಂಕದ ಒಬ್ಜೆಕ್ಟ್ ನಲ್ಲಿ ಅದು ನಮಗೆ ಅನುಮತಿಸುತ್ತದೆ ಇಲ್ಲಿ ನಾವು ಒಂದು ದಿನಾಂಕದ ಒಬ್ಜೆಕ್ಟ್ ಅನ್ನು ಸರಳ ದಿನಾಂಕದ ಒಬ್ಜೆಕ್ಟ್ ಅನ್ನು ಒಂದು ತಿಂಗಳಲ್ಲಿ ನಿರ್ದಿಷ್ಟ ದಿನದ ಸಂಖ್ಯೆಯಂತೆ ದಿನಾಂಕವನ್ನು ಹೊಂದಿದ್ದೇವೆ ಆದ್ದರಿಂದ ಇದು 12 ರ ನಡುವೆ ಇರಬಹುದು ಈ ಸಂಕೇತದ ದಿನಾಂಕವು 1 ರಿಂದ 31 ರವರೆಗಿನ ಮೌಲ್ಯವನ್ನು ತೆಗೆದುಕೊಳ್ಳುವ ಆಸ್ತಿಯಾಗಿದೆ ಇದು ಒಂದು ಶ್ರೇಣಿಯನ್ನು ವ್ಯಾಖ್ಯಾನಿಸುತ್ತಿದೆಇದು 1 ರಿಂದ 12 ರವರೆಗಿನ ಒಂದು ತಿಂಗಳು ಹೊಂದಿದೆ ಮತ್ತು ಕೇವಲ 500 ವರ್ಷಗಳ ಹಿಂದೆಯೇ ಕ್ರಿ ಶ 1700 ರಿಂದ ಕ್ರಿ ಶ 2200 ರವರೆಗೆ ನಿರಂಕುಶವಾಗಿ ತೆಗೆದುಕೊಂಡಿದೆ ಆದ್ದರಿಂದ ದಿನಾಂಕದ ಒಬ್ಜೆಕ್ಟ್ ಈ 3 ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು 20 ಜುಲೈ 2016 9 15 ನೇ ಆಗಸ್ಟ್ 1947 ಮತ್ತು ಮುಂತಾದ ಈ 3 ಗುಣಲಕ್ಷಣಗಳನ್ನು ಹೊಂದಿರುವ ವಿಭಿನ್ನ ನಿದರ್ಶನಗಳನ್ನು ನೋಡಬಹುದು ಇವೆಲ್ಲವೂ ಮಾನ್ಯ ದಿನಾಂಕಗಳು ಮತ್ತು ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದೂ ಮಾನ್ಯ ಸ್ಥಿತಿಯನ್ನು ವ್ಯಾಖ್ಯಾನಿಸುತ್ತದೆ ಆದರೆ ಸ್ಟೇಟ್ ಸಂಭವನೀಯ ಮೌಲ್ಯಗಳ ಸಂಯೋಜನೆಯಾಗಿದ್ದು ದಿನಾಂಕದ ಒಬ್ಜೆಕ್ಟ್ ಗೆ ಗುಣಲಕ್ಷಣಗಳು ತೆಗೆದುಕೊಳ್ಳಬಹುದು ಇವುಗಳು 31 ಜೂನ್ 2016 ರಂತಹ ಸಂಭಾವ್ಯ ಮೌಲ್ಯಗಳಾಗಿವೆ ನಮಗೆಲ್ಲರಿಗೂ ತಿಳಿದಿದೆ ಅದು ಸಾಧ್ಯವಿಲ್ಲ ಜೂನ್ 30 ದಿನಗಳಿಗಿಂತ ಹೆಚ್ಚು ಇರಬಾರದು ಆದ್ದರಿಂದ ದಿನಾಂಕದ ಒಬ್ಜೆಕ್ಟ್ ನ ಈ ಸ್ಥಿತಿ ಅಮಾನ್ಯ ಸ್ಥಿತಿಯಾಗಿದೆ ಅಂತೆಯೇ ಫೆಬ್ರವರಿ 29 2003 ಅಮಾನ್ಯ ಸ್ಟೇಟ್ ಆಗಿದೆ ಏಕೆಂದರೆ 2003 ಅಧಿಕ ವರ್ಷವಲ್ಲ 1752 ರ ಸೆಪ್ಟೆಂಬರ್ 12 ರಂದು ನಾವು ದಿನಾಂಕವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ನಾವು ಅನುಸರಿಸುವ ಕ್ಯಾಲೆಂಡರ್ ನಲ್ಲಿ ಬಹಳ ಆಸಕ್ತಿದಾಯಕವಾಗಿದೆ ಏಕೆಂದರೆ ಅದು ನಿಜವಾಗಿಯೂ ಅಮಾನ್ಯ ದಿನಾಂಕವಾಗಿರುತ್ತದೆ ಏಕೆಂದರೆ ಕ್ಯಾಲೆಂಡರ್ ಸ್ಥಳಾಂತರಗೊಂಡಿತ್ತು ಮತ್ತು 1752 ರಲ್ಲಿ ಸೆಪ್ಟೆಂಬರ್ 3 ರಿಂದ 13 ರವರೆಗೆ 11 ದಿನಗಳನ್ನು ಸರಳವಾಗಿ ಕ್ಯಾಲೆಂಡರ್ ನಲ್ಲಿ ಅಳಿಸಿಹಾಕಲಾಯಿತು ಆದ್ದರಿಂದ ಎಲ್ಲಾ ಕಾರಣಗಳು ವಿಭಿನ್ನವಾಗಿರಬಹುದು ಕೆಲವು ಸಂದರ್ಭಗಳಲ್ಲಿ ಒಂದು ತಿಂಗಳು ಸಾಕಷ್ಟು ಸಂಖ್ಯೆಯ ದಿನಗಳನ್ನು ಹೊಂದಿಲ್ಲ ಕೆಲವು ಸಂದರ್ಭಗಳಲ್ಲಿ ಅಧಿಕ ವರ್ಷವನ್ನು ಪ್ಲಗ್ ಇನ್ ಮಾಡಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಇದು ವಿಶ್ವಾದ್ಯಂತ ಸಂಭವಿಸಿದ ದಿನಾಂಕ ಕ್ಯಾಲೆಂಡರ್ ನಲ್ಲಿ ಒಂದು ಬಾರಿ ಬದಲಾವಣೆಯಾಗಿದೆ ಇವೆಲ್ಲವವುಗಳ ಸ್ಟೇಟ್ ಗಳು ಮಾನ್ಯವಾಗಿರಬಹುದು ಅಥವಾ ಇಲ್ಲದಿರಬಹುದು ಎಂಬ ಅಂಶಕ್ಕೆ ಕಾರಣವಾಗುತ್ತವೆ ಅಂದರೆ ನಾವು ಸಾಧ್ಯವಿರುವ ಎಲ್ಲಾ ಸಂಯೋಜನೆಗಳ ಬಗ್ಗೆ ಮಾತನಾಡುವಾಗ ಮಾನ್ಯ ಸ್ಟೇಟ್ ಯಾವುದು ಮತ್ತು ಮಾನ್ಯ ಸ್ಟೇಟ್ ಅಲ್ಲ ಎಂಬುದನ್ನು ವ್ಯಾಖ್ಯಾನಿಸಲು ಕೆಲವು ಆಧಾರವಾಗಿರುವ ನಿರ್ಬಂಧಗಳಿವೆ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚು ನೋಡೋಣ ಇಲ್ಲಿ ನಾನು ಚೌಕಟ್ಟನ್ನು ಹೊಂದಿದ್ದೇನೆ ಮತ್ತು ನಿಮಗಾಗಿ ಉದಾಹರಣೆ ಒಬ್ಜೆಕ್ಟ್ ಗಳ ಸಂಗ್ರಹವಾಗಿದೆ ಅಲ್ಲಿ ನೀವು ಮೊದಲು ಹೋಲಿಕೆಯನ್ನು ಪರಿಗಣಿಸುತ್ತೀರಿ ಹೋಲಿಕೆ ಎಂದರೆ ಈ ಎಲ್ಲಾ ಒಬ್ಜೆಕ್ಟ್ ಗಳು 2 ಲಕ್ಷಣಗಳನ್ನು ಹೊಂದಿವೆ 2 ಗುಣಗಳನ್ನು ಹೊಂದಿವೆ ಇವೆರಡೂ ಒಂದೇ ರೀತಿಯದ್ದಾಗಿವೆ ಆದ್ದರಿಂದ ಗುಣಲಕ್ಷಣಗಳು ತೆಗೆದುಕೊಳ್ಳಬಹುದಾದ ಮೌಲ್ಯಗಳ ಸಂಭಾವ್ಯ ಸಂಯೋಜನೆಯನ್ನು ನಾನು ಪರಿಗಣಿಸಿದರೆ ಈ ಎಲ್ಲಾ ಒಬ್ಜೆಕ್ಟ್ ಗಳು ಒಂದೇ ರೀತಿಯ ಸ್ಟೇಟ್ ಗಳನ್ನು ಹೊಂದಿರುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಈಗ ನಾವು ಅದನ್ನು ಅರ್ಥಪೂರ್ಣವಾಗಿ ಅರ್ಥೈಸಿಕೊಳ್ಳೋಣ ನನ್ನ ಮೊದಲ ಒಬ್ಜೆಕ್ಟ್ ಕಾರ್ಟಿಸಿಯನ್ ನಲ್ಲಿನ ಮೊದಲ ಚತುರ್ಭುಜವಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಸಾಧ್ಯವಿರುವ ಎಲ್ಲಾ ಚತುರ್ಭುಜ ಮೌಲ್ಯಗಳು ಸ್ವೀಕಾರಾರ್ಹ ಅವು ಮಾನ್ಯವಾಗಿರುತ್ತವೆ ಆದ್ದರಿಂದ ಎಲ್ಲಾ ಸ್ಟೇಟ್ ಗಳು ಮಾನ್ಯವಾಗಿವೆ ಈಗ ಒಂದು ಭಾಗವನ್ನು ಯೋಚಿಸಿ ಒಂದು ಭಾಗವನ್ನು ಸ್ವಾಭಾವಿಕವಾಗಿ ಬದಲಾಯಿಸಲಾಗದ ರೂಪದಲ್ಲಿ ನಿರೂಪಿಸಲಾಗಿದೆ ಅಂದರೆ ಛೇಧ ಮತ್ತು ಅಂಶವು ಯಾವುದೇ ಸಾಮಾನ್ಯ ವಿಭಾಜಕವನ್ನು ಹೊಂದಿರಬಾರದು ಈ 2 ರ ಜಿಸಿಡಿ 1 ಆಗಿರಬೇಕು ಆದ್ದರಿಂದ ಗುಣಲಕ್ಷಣಗಳ ಪ್ರಕಾರ ನಾನು 1824 ಅನ್ನು ಜೋಡಿಯಾಗಿ ಬರೆಯಬಹುದು ಅಲ್ಲಿ 18 ಛೇಧವಾಗಿದೆ ಇದರ ಅಂಶವು ನಿಜವಾಗಿಯು ಅಮಾನ್ಯವಾಗಿದೆ ಏಕೆಂದರೆ ಅವು ಕಡಿಮೆಯಾಗುತ್ತವೆ ಆದರೆ ನಾನು ಅವುಗಳನ್ನು ಸಾಮಾನ್ಯ ಅಂಶಗಳಿಂದ ಭಾಗಿಸಿದಾಗ ಅದು ಮಾನ್ಯವಾದ ಸ್ಥಿತಿ ಮಾನ್ಯ ಭಾಗದ ಒಬ್ಜೆಕ್ಟ್ ಆಗುತ್ತದೆ ಸರಿಯಾದ ಭಾಗವು 1 ಕ್ಕಿಂತ ಕಡಿಮೆ ಇರುವಂತೆಯೇ ಇರುತ್ತದೆ ಆದ್ದರಿಂದ 75 ಅಮಾನ್ಯವಾದ ಭಾಗವಾಗಿರುತ್ತದೆ ಸ್ವಾಭಾವಿಕವಾಗಿ ಪ್ರತಿ ಘಟಕವು 8 ರಿಂದ 8 ರಷ್ಟಿರುವ ಚೆಸ್ ಬೋರ್ಡ್ ನಂತೆ ನಾನು ಯೋಚಿಸಿದರೆ ಚೆಸ್ಬೋರ್ಡ್ನ ಪ್ರತಿಯೊಂದು ಆಸ್ತಿಯು 0 ರಿಂದ 7 ರ ನಡುವೆ ಇರಬೇಕು ಆದ್ದರಿಂದ 9 8 ನಂತಹ ಎಲ್ಲಾ ಇತರ ಸ್ಟೇಟ್ ಗಳು ಅಮಾನ್ಯ ಸ್ಥಿತಿಯಾಗಿರುತ್ತವೆ ಆದ್ದರಿಂದ ಅದು ಗುಣಲಕ್ಷಣಗಳು ಮತ್ತು ಅವುಗಳ ಪ್ರಕಾರಗಳು ಮಾತ್ರವಲ್ಲದೆ ಸ್ಟೇಟ್ ಕೆಲವು ರೀತಿಯ ಗುಪ್ತ ನಿರ್ಬಂಧಗಳ ಮೇಲೆ ಅವಲಂಬಿತವಾಗಿದೆ ಅಥವಾ ಕೆಲವು ರೀತಿಯ ಒಬ್ಜೆಕ್ಟ್ ಗಳ ಎನ್ಕೋಡಿಂಗ್ ಆ ಗುಪ್ತ ನಿರ್ಬಂಧಗಳಲ್ಲಿ ಅಸ್ತಿತ್ವದಲ್ಲಿದೆ ಎಂದು ಅದು ತೋರಿಸುತ್ತದೆ ಆದ್ದರಿಂದ ನೀವು ಒಬ್ಜೆಕ್ಟ್ ಅನ್ನು ವಿನ್ಯಾಸಗೊಳಿಸಿದಾಗಲೆಲ್ಲಾ ಸ್ಟೇಟ್ ಗಳು ಯಾವುವು ಮತ್ತು ಸ್ಟೇಟ್ ಗಳ ಸಿಂಧುತ್ವ ಏನು ಮತ್ತು ನೀವು ಪ್ರಾಸಂಗಿಕವಾಗಿ ಆಗಾಗ್ಗೆ ಮರೆಮಾಡಲಾಗಿರುವ ಹೆಚ್ಚು ಹೆಚ್ಚು ನಿರ್ಬಂಧಗಳನ್ನು ನೀವು ಸೂಚ್ಯವಾಗಿ ಅರ್ಥಮಾಡಿಕೊಳ್ಳಬೇಕು ಒಬ್ಜೆಕ್ಟ್ ವಿನ್ಯಾಸದ ವಿಷಯದಲ್ಲಿ ನಾವು ಇಲ್ಲಿಯವರೆಗೆ ನೋಡಿದ ರೀತಿಯಲ್ಲಿ ಅದು ಸ್ಪಷ್ಟವಾಗಿಲ್ಲ ಅದು ಸಂಭವಿಸಿದಲ್ಲಿ ನಿಮ್ಮ ಸಿಸ್ಟಂ ನಲ್ಲಿ ಅಮಾನ್ಯ ಸ್ಟೇಟ್ ಗಳು ಸಂಭವನೀಯ ಮೌಲ್ಯಗಳಾಗಲು ಅನುವು ಮಾಡಿಕೊಡುವ ವಿನ್ಯಾಸವನ್ನು ನೀವು ಮಾಡಿಲ್ಲ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಆಗ ನಾವು ಖಂಡಿತವಾಗಿಯೂ ವಿವಿಧ ರೀತಿಯ ದೋಷಗಳನ್ನು ಸಿಸ್ಟಮ್ ನಲ್ಲಿ ಹೊಂದಿದ್ದೇವೆ ಸ್ಟೇಟ್ ಗೆ ಇನ್ನೂ ಹೆಚ್ಚಿನ ಆಳವನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ವಿಸ್ತೃತ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು 2 ಅಂತಸ್ತಿನ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿದ್ದೇವೆ ಎಂದು ಪರಿಗಣಿಸೋಣ ಇದು ನೆಲ ಮಹಡಿ ಮತ್ತು ಮೊದಲ ಮಹಡಿ ಅಥವಾ ನೆಲ ಮಹಡಿ ಸಂಖ್ಯೆ 1 ಮತ್ತು ಸಂಖ್ಯೆ 2 ಅನ್ನು ಹೊಂದಿದೆ ಮತ್ತು ಅವುಗಳ ನಡುವೆ ನೆಲ ಮಹಡಿಯಿಂದ ಹಾದುಹೋಗುವ ಎಲಿವೇಟರ್ ಇದೆ ಅದು ಮೊದಲ ಮಹಡಿಗೆ ಹೋಗುತ್ತದೆ ಮೊದಲ ಮಹಡಿಯಿಂದ ಅದು ನೆಲ ಮಹಡಿಗೆ ಇಳಿಯುತ್ತದೆ ಆದ್ದರಿಂದ ಇದು ಎಲಿವೇಟರ್ ಒಬ್ಜೆಕ್ಟ್ಆಗಿದೆ ಆದ್ದರಿಂದ ಇದು ಎಲಿವೇಟರ್ನ ತಯಾರಿಕೆ ಮಾದರಿ ಅದನ್ನು ಸಾಗಿಸಬಲ್ಲ ಗರಿಷ್ಠ ಸಂಖ್ಯೆಯ ವ್ಯಕ್ತಿಗಳು ಸಾಗಿಸಬಹುದಾದ ಗರಿಷ್ಠ ಹೊರೆ ಮುಂತಾದ ವಿಭಿನ್ನ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತದೆ ಖಂಡಿತವಾಗಿಯೂ ಇದು ಎಲಿವೇಟರ್ ನ ಮೂಲವನ್ನು ವ್ಯಾಖ್ಯಾನಿಸುತ್ತದೆ ಆದರೆ ಪ್ರಶ್ನೆಯೇನೆಂದರೆ ಈ ಗುಣಲಕ್ಷಣಗಳು ನಿಜವಾಗಲು ಎಲಿವೇಟರ್ ಎಂದು ಅವರು ಹೇಳಿದಾಗ ಎಲಿವೇಟರ್ ಅನ್ನು ವ್ಯಾಖ್ಯಾನಿಸುತ್ತೇವೆಯೇ ಯಾವ ಕಂಪನಿ ಯು ಅದನ್ನು ಮಾಡಿದೆ ಅಥವಾ ಎಷ್ಟು ಜನರನ್ನು ಸಾಗಿಸಬಲ್ಲದು ಎಂಬುವುದರ ಮಾಹಿತಿಯನ್ನು ಮಾತ್ರ ನಾವು ನಿರೀಕ್ಷಿಸುತ್ತೇವೆ ಆದರೆ ಖಂಡಿತವಾಗಿಯೂ ನಮಗೆ ಮೂಲ ಎಲಿವೇಷನ್ ಮತ್ತು ಡೆಲಿಗೇಷನ್ ಕಾರ್ಯಗಳು ಆಗುವಂತೆ ಇರಬೇಕು ಅದು ಮೇಲೆ ಕೆಳಗೆ ಹೋಗಬೇಕು ಆದ್ದರಿಂದ ಮತ್ತಷ್ಟು ಅನ್ವೇಷಿಸಲು ಸ್ಟೇಟ್ ನ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ನೋಡೋಣ ನಾವು ಈ ಕಾರ್ಯಾಚರಣೆಗಳನ್ನು ಸೇರಿಸಿದರೆ ಈ ಕಾರ್ಯಗಳನ್ನು ಎಲಿವೇಟರ್ ಗೆ ಸೇರಿಸಿ ಆದ್ದರಿಂದ ಏನಾಗಿದೆ ಎಂದು ನೋಡಿ ಅದು ಒಂದೇ ರೀತಿಯಲ್ಲಿ ಉಳಿಯುತ್ತದೆ ಅದು ನಿಖರವಾಗಿ ಇಲ್ಲಿದೆ ಆದರೆ ಇಲ್ಲಿ ನಾನು ಹಲವಾರು ಕಾರ್ಯಾಚರಣೆಗಳನ್ನು ಸೇರಿಸಿದ್ದೇನೆ ಇದಕ್ಕೆ ನಾನು ಹಲವಾರು ನಡವಳಿಕೆಗಳನ್ನು ಮಾಡಿದ್ದೇನೆ ಅದು ಒಂದು ವಿಧಾನ ಹೊಂದಿದೆ ಎಂದು ನನಗೆ ಹೇಳುತ್ತದೆ ಅದನ್ನು ಒತ್ತಿದರೆ ಎಲಿವೇಟರ್ ಮಹಡಿ 1 ರಿಂದ ಮಹಡಿ 2 ಕ್ಕೆ ಹೋಗುತ್ತದೆ ಅದೇ ರೀತಿ ಕೆಳಗೆ ಹೋಗಲು ಒಂದು ವಿಧಾನವಿರಬಹುದು ಎಲಿವೇಟರ್ ಪ್ರಸ್ತುತ ಯಾವ ಮಹಡಿಯಲ್ಲಿದೆ ಎಂಬುದನ್ನು ಪರೀಕ್ಷಿಸಲು ವಿಧಾನವಿರಬಹುದು ಎಲಿವೇಟರ್ ಚಲಿಸುತ್ತಿದೆಯೇ ಎಂದು ಪರಿಶೀಲಿಸಬಹುದು ಅಥವಾ ಅದು ಇನ್ನೂ ನಿಂತಿದೆ ನಾನು ಎಲಿವೇಟರ್ ಅನ್ನು ನಿಲ್ಲಿಸಬಹುದು ಬಾಗಿಲು ತೆರೆಯಬಹುದು ಬಾಗಿಲು ಮುಚ್ಚಬಹುದು ಮತ್ತು ಹೀಗೆ ಆದ್ದರಿಂದ ಇವೆಲ್ಲವೂ ಹಲವಾರು ಇತರ ಕಾರ್ಯಾಚರಣೆಗಳು ಇರಬಹುದು ಆದರೆ ಕೆಲವು ವಿಶಿಷ್ಟ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದೇನೆ ಅದು ಇಲ್ಲದೆ ಎಲಿವೇಟರ್ ಎಲಿವೇಟರ್ ಆಗುವುದಿಲ್ಲ ಈಗ ಸ್ಟೇಟ್ ನ ಮಾಹಿತಿಯನ್ನು ಗಮನಿಸಿ ಇದು ನಿಮ್ಮ ಸ್ಟೇಟ್ ನ ಮಾಹಿತಿಯಾಗಿದ್ದು ಅದು ತಯಾರಿಕೆ ಮಾದರಿ ಗರಿಷ್ಠ ವ್ಯಕ್ತಿಗಳು ಮತ್ತು ಲೋಡ್ ಎಂದು ಹೇಳುತ್ತದೆ ಮತ್ತು ಇದು ಒಬ್ಜೆಕ್ಟ್ ನಲ್ಲಿ ನಾವು ನಿಜವಾಗಿಯೂ ಬಯಸಿದ ಕ್ರಿಯಾತ್ಮಕತೆಯಾಗಿದೆ ಆದ್ದರಿಂದ ನಡವಳಿಕೆಯನ್ನು ಸಾಗಿಸಲು ಸ್ಟೇಟ್ ನ ಅಸಮರ್ಪಕವಾಗಿ ಪ್ರತಿನಿಧಿಸಲ್ಪಟ್ಟಿದೆ ಎಂದು ನಾವು ಸುಲಭವಾಗಿ ನೋಡಬಹುದು ಉದಾಹರಣೆಗೆ ನಾನು ಮೇಲಕ್ಕೆ ಹೋಗಬೇಕಾದರೆ ನಾನು ನೆಲ ಮಹಡಿಯಲ್ಲಿ ಅಥವಾ ನೆಲಮಹಡಿ ಸಂಖ್ಯೆ 1 ರಲ್ಲಿರಬೇಕು ಇಲ್ಲದಿದ್ದರೆ ಖಂಡಿತವಾಗಿಯೂ ನಾನು ಮೇಲಕ್ಕೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಮೇಲಕ್ಕೆ ಹೋಗಲು ನಾನು ಯಾವ ಮಹಡಿಯಲ್ಲಿದ್ದೇನೆ ಎಂದು ತಿಳಿಯಬೇಕು ಖಂಡಿತವಾಗಿಯೂ ನಾನು ಬಾಗಿಲು ತೆರೆದಿರುವ ಎಲಿವೇಟರ್ ನಲ್ಲಿ ಮೇಲಕ್ಕೆ ಹೋಗಲು ಇಷ್ಟಪಡುವುದಿಲ್ಲ ಆದ್ದರಿಂದ ನನಗೆ ಎಲಿವೇಟರ್ ಮೇಲಕ್ಕೆ ಹೋಗುವ ಮುನ್ನ ಅಥವಾ ಕೆಳಕ್ಕೆ ಹೋಗುವ ಮುನ್ನ ಬಾಗಿಲು ಮುಚ್ಚಲ್ಪಟ್ಟಿದೆ ಎಂದು ಗೊತ್ತಾಗಬೇಕು ಮತ್ತು ಹೀಗೆ ಆದ್ದರಿಂದ ಈ ಕಾರ್ಯಾಚರಣೆಗಳು ಅರ್ಥಪೂರ್ಣವಾಗಲು ಈ ಒಬ್ಜೆಕ್ಟ್ ಹೊಂದಿರಬೇಕಾದ ಹಲವಾರು ಹೆಚ್ಚುವರಿ ಗುಣಲಕ್ಷಣಗಳ ವಿಷಯದಲ್ಲಿ ನನಗೆ ಸ್ಟೇಟ್ ನ ವಿಸ್ತರಣೆಯ ಅಗತ್ಯವಿದೆ ಉದಾಹರಣೆಗೆ ಅದಕ್ಕೆ ಗುಣಲಕ್ಷಣಗಳು ಇದೆ ಎಂದು ಹೇಳಿದಾಗ ನೆಲವು 3 ಸಂಭವನೀಯ ಮೌಲ್ಯಗಳನ್ನು ಹೊಂದಿರಬೇಕು 12 ಮತ್ತು ಎಕ್ಸ್ 1 ಅದು ನೆಲಮಹಡಿಯಲ್ಲಿರುವಾಗ 2 ಅದು ಎರಡನೇ ಮಹಡಿಯಲ್ಲಿದ್ದಾಗ ಮತ್ತು ಎಕ್ಸ್ ಅದು ಚಲಿಸುತ್ತಿದೆ ಅಂದರೆ ಈ ನೆಲವು ಅನಿರ್ದಿಷ್ಟವಾಗಿದೆ ಅದೇ ರೀತಿಯಲ್ಲಿ ಅದು ನಿಂತಿರಬಹುದು ಅಂತೆಯೇ ಅದು ಇನ್ನೂ ಆಗಿರಬಹುದು ಅದು ಮೇಲಕ್ಕೆ ಹೋಗಬಹುದು ಅದು ಕೆಳಗೆ ಹೋಗಬಹುದು ಆದ್ದರಿಂದ ಚಲಿಸುವಿಕೆಯು ಒಂದು ಗುಣಲಕ್ಷಣ ಆಗಿದ್ದು ಬಾಗಿಲು ತೆರೆದಿದ್ದರೆ ಬೂಲಿಯನ್ ಬಾಗಿಲು ತೆರೆದಿದೆ ಅಥವಾ ಮುಚ್ಚಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಈ ಗುಣಲಕ್ಷಣಗಳು ಈ ಎಲ್ಲಾ ವಿಭಿನ್ನ ಕಾರ್ಯಾಚರಣೆಗಳನ್ನು ನಿಜವಾಗಿ ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಇದರೊಂದಿಗೆ ಸ್ವಾಭಾವಿಕವಾಗಿ ಎಲಿವೇಟರ್ ನ ಸ್ಥಿತಿ ಈಗ ವಿಸ್ತರಿಸಲ್ಪಡುತ್ತದೆ ಆದ್ದರಿಂದ ನೀವು ಈಗ ನೋಡಿದರೆ ಇವುಗಳು ನಾವು ಹೊಂದಿದ್ದ ಸ್ಟೇಟ್ ಗಳು ಅಥವಾ ಗುಣಲಕ್ಷಣಗಳು ಮತ್ತು ಇವುಗಳು ನಾವು ಸೇರಿಸಿರುವ ಗುಣಲಕ್ಷಣಗಳು ಸ್ವಾಭಾವಿಕವಾಗಿ ಈ ಸೇರ್ಪಡೆಯೊಂದಿಗೆ ಎಲಿವೇಟರ್ ನ ಸಂಭವನೀಯ ಸ್ಟೇಟ್ ಗಳು ಹೆಚ್ಚಾಗುತ್ತದೆ ಆದರೆ ನಾನು ನೀಲಿ ಮತ್ತು ಕೆಂಪು ಬಣ್ಣ ಹಚ್ಚುವ ಕಾರಣ ನೀವು ಅವುಗಳಲ್ಲಿ ಎಲಿವೇಟರ್ ಒಬ್ಜೆಕ್ಟ್ ನ ಬಗ್ಗೆ ಏನನ್ನಾದರೂ ನೋಡಬಹುದು ಆಸ್ಪತ್ರೆಯಲ್ಲಿ ಎಲಿವೇಟರ್ ಅನ್ನು ಸ್ಥಾಪಿಸಿದ ನಂತರ ನೀಲಿ ಗುಣಲಕ್ಷಣಗಳನ್ನು ನೋಡಿ ನಂತರ ಇದ್ದಕ್ಕಿದ್ದಂತೆ ಅದರ ತಯಾರಿಕೆ ಮಾದರಿ ಅಥವಾ ವ್ಯಕ್ತಿಗಳ ಸಂಖ್ಯೆಯನ್ನು ಅಥವಾ ಗರಿಷ್ಠ ಲೋಡ್ ಅನ್ನು ಸಾಗಿಸುವ ಸಾಮರ್ಥ್ಯ ಈ ಗುಣಲಕ್ಷಣಗಳು ಬದಲಾಗುವುದಿಲ್ಲ ಎಲಿವೇಟರ್ ಕಾರ್ಯನಿರ್ವಹಿಸುವವರೆಗೆ ಈ ಗುಣಲಕ್ಷಣಗಳು ಮುಂದುವರೆಯುತ್ತವೆ ಈಗಾತಾನೆ ನಾವು ಸೇರಿಸಿದ ಕೆಂಪು ಗುಣಲಕ್ಷಣಗಳು ನೆಲವು ಚಲಿಸುತ್ತಿದೆ ಬಾಗಿಲು ತೆರೆದಿದೆ ಈ ಗುಣಲಕ್ಷಣಗಳು ನಿಯಮಿತವಾಗಿ ತಮ್ಮ ಮೌಲ್ಯಗಳನ್ನು ಬದಲಾಯಿಸುವುದನ್ನು ಮುಂದುವರೆಸುತ್ತವೆ ಎಲಿವೇಟರ್ ಯಾವಾಗ ಕಾರ್ಯನಿರ್ವಹಿಸುತ್ತದೆಯೋ ಆಗ ಮೌಲ್ಯಗಳು ಸತತ ಬದಲಾಗುತ್ತದೆ ಹಾಗಾಗಿ ಸ್ಟೇಟ್ ಅನ್ನು ವ್ಯಾಖ್ಯಾನಿಸುವಾಗ ಸ್ಟೇಟಿಕ್ ಗುಣಲಕ್ಷಣಗಳ ಸೆಟ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಥವಾ ಅಪರೂಪವಾಗಿ ಕೆಲವು ನಿದರ್ಶನಗಳಿಂದ ಬದಲಾಗಬಹುದು ಆದರೆ ಡೈನಾಮಿಕ್ ಮೌಲ್ಯಗಳು ನಿಯಮಿತವಾಗಿ ಬದಲಾಗುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಸ್ವಾಭಾವಿಕವಾಗಿ ಅಂತಹ ಪರಿಸ್ಥಿತಿ ಇದ್ದಾಗಲೆಲ್ಲಾ ನಾನು ಒಬ್ಜೆಕ್ಟ್ ನ ಸ್ಟೇಟ್ ಬಗ್ಗೆ ಮಾತನಾಡುವಾಗ ಎಲ್ಲಾ ಭಾಗವಹಿಸಬಹುದಾದ ಸಂಭಾವ್ಯ ಮೌಲ್ಯಗಳು ಮತ್ತು ಒಬ್ಜೆಕ್ಟ್ ಗೆ ಇರುವ ಎಲ್ಲಾ ಸಂಭಾವ್ಯ ದೊಡ್ಡ ಸ್ಟೇಟ್ ಸ್ಪೇಸ್ ಅನ್ನು ವ್ಯಾಖ್ಯಾನಿಸುವ ಬದಲು ಸ್ಟೇಟ್ ನ ಈ ಡೈನಾಮಿಕ್ ಭಾಗದ ಬಗ್ಗೆ ಮಾತನಾಡುವುದು ಹೆಚ್ಚು ಆಸಕ್ತಿದಾಯಕವಾಗಿದೆ ಆದ್ದರಿಂದ ಇದಾಗಿದೆ ನಾವು ಈ ರೀತಿಯ ರೇಖಾಚಿತ್ರಗಳ ಬಗ್ಗೆ ಮಾತನಾಡುತ್ತೇವೆ ನಂತರ ನಾವು ಯು ಎಂ ಎಲ್ ಬಗ್ಗೆ ಮಾತನಾಡುತ್ತೇವೆ ಇದು ಎಲಿವೇಟರ್ ಗೆ ಇರಬಹುದಾದ ವಿಭಿನ್ನ ಸ್ಟೇಟ್ ಗಳನ್ನು ತೋರಿಸಲು ಕೇವಲ ಒಂದು ಮಾದರಿಯ ಪ್ರಾತಿನಿಧ್ಯವಾಗಿದೆ ಉದಾಹರಣೆಗೆ ಆರಂಭದಲ್ಲಿ ನಾನು ಇಲ್ಲಿದ್ದೇನೆ ಆದ್ದರಿಂದ ಈ ಪ್ರಾತಿನಿಧ್ಯವು ಹೀಗಿದೆ ಎಲಿವೇಟರ್ ಒಬ್ಜೆಕ್ಟ್ ನ ಸ್ಥಿತಿಯನ್ನು ಸೂಚಿಸುವ ಪ್ರತಿಯೊಂದು ವಲಯದಲ್ಲೂ ನಾನು 3 ಒಬ್ಜೆಕ್ಟ್ ಗಳನ್ನು ಬರೆಯುತ್ತೇನೆ ಮೊದಲನೆಯದು ನೆಲವನ್ನು ಗೊತ್ತುಪಡಿಸುತ್ತದೆ ಎರಡನೆಯದು ಎಲಿವೇಟರ್ ನ ಚಲಿಸುವ ಸ್ಥಿತಿಯನ್ನು ಗೊತ್ತುಪಡಿಸುತ್ತದೆ ಮತ್ತು ಮೂರನೆಯದು ಬಾಗಿಲಿನ ಸ್ಥಿತಿಯನ್ನು ಸೂಚಿಸುತ್ತದೆ ಆದ್ದರಿಂದ ನಾನು ಆರಂಭದಲ್ಲಿ ಇಲ್ಲಿದ್ದರೆ ಅದು ಇನ್ನೂ ತೆರೆದಿರುತ್ತದೆ ಅಂದರೆ ಅದು ನೆಲಮಹಡಿ ಮಹಡಿ 1 ರಲ್ಲಿದೆ ಅದು ಇನ್ನೂ ಚಲಿಸುತ್ತಿಲ್ಲ ಮತ್ತು ಬಾಗಿಲು ತೆರೆದಿರುತ್ತದೆ ಆದ್ದರಿಂದ ಈ ಹಂತದಲ್ಲಿ ನೀವು ಈ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಏನು ಮಾಡಬಹುದು ನೀವು ಕೆಳಗಿಳಿಯಲು ಸಾಧ್ಯವಿಲ್ಲ ಏಕೆಂದರೆ ಅದು ಈಗಾಗಲೇ ನೆಲಮಹಡಿಯಲ್ಲಿದೆ ಆದರೆ ನೀವು ಮೇಲಕ್ಕೆ ಹೋಗಬಹುದು ನೀವು ಮೇಲಕ್ಕೆ ಹೋದರೆ ಈ ಸ್ಟೇಟ್ ನ ಮೇಲೆ ನೀವು ಮಾಡಬಹುದಾದ ಕ್ರಿಯೆ ಮತ್ತು ನಂತರ ಸ್ಟೇಟ್ ಈ ರೀತಿಯಾಗಿ ಬದಲಾಗುತ್ತದೆ ಅಲ್ಲಿ ಸ್ಟೇಟ್ ಅನಿರ್ದಿಷ್ಟವಾಗುತ್ತದೆ ಕ್ಷಮಿಸಿ ನೆಲವು ಅನಿರ್ದಿಷ್ಟವಾಗುತ್ತದೆ ಅದು ಚಲಿಸುತ್ತಿರುವುದರಿಂದ ನೀವು ಮಹಡಿ 1 ರಿಂದ ಮಹಡಿ 2 ಕ್ಕೆ ಹೋಗುತ್ತಿರುವುದರಿಂದ ನಿಮ್ಮ ದಿಕ್ಕು ಮೇಲಕ್ಕೆ ಇರುತ್ತದೆ ಮತ್ತು ನಿಮ್ಮ ಬಾಗಿಲು ಮುಚ್ಚಿರಬೇಕು ಆದ್ದರಿಂದ ಈ ಸ್ಟೇಟ್ ನ ಪರಿವರ್ತನೆ ನಡೆಯುತ್ತಿರುವಾಗ ಈ ಗುಣಲಕ್ಷಣಗಳ ಈ ಮೌಲ್ಯಗಳು ತೋರಿಸಿರುವಂತೆ ಸೂಕ್ತ ರೀತಿಯಲ್ಲಿ ಬದಲಾಗಬೇಕು ಅದೇ ರೀತಿ ಎಲಿವೇಟರ್ ನಿಲುಗಡೆಗೆ ಬಂದಾಗ ಸ್ಟಾಪ್ ಆಪರೇಷನ್ ಸ್ವಾಭಾವಿಕವಾಗಿ ನಿರ್ವಹಿಸಲ್ಪಟ್ಟಿರುವುದರಿಂದ ಎಲಿವೇಟರ್ ನ ನೆಲವು 2 ಆಗಿರಬೇಕು ಏಕೆಂದರೆ ಅದು ಮೇಲಕ್ಕೆ ಚಲಿಸುತ್ತಿತ್ತು ಮತ್ತು ಅದು ಇನ್ನು ನಿಲ್ಲುತ್ತದೆ ಮತ್ತು ಬಾಗಿಲು ತೆರೆಯುತ್ತದೆ ಈಗ ನೀವು ಜನರು ಹೊರಗೆ ಹೋಗಲು ಬಯಸಿದರೆ ಖಂಡಿತವಾಗಿಯೂ ಅವರು ಮುಕ್ತ ಕಾರ್ಯಾಚರಣೆಯನ್ನು ಮಾಡಬಹುದು ಮತ್ತು ಸ್ಟೇಟ್ 2 ಕ್ಕೆ ಬದಲಾಗುತ್ತದೆ ಬಾಗಿಲು ತೆರೆಯುವ ಮತ್ತು ಮುಚ್ಚುವ ಮೂಲಕ ನೀವು ಈ 2 ರ ನಡುವೆ ಬದಲಾಯಿಸಬಹುದು ಅಥವಾ ಈ ಯಾವುದೇ ಸ್ಟೇಟ್ ಗಳಿಂದ ನೀವು ಎಲಿವೇಟರ್ ಅನ್ನು ಮತ್ತೆ ಚಲಿಸುವಂತೆ ಮಾಡಬಹುದು ಆದರೆ ಈಗ ಕೆಳಮುಖವಾಗಿ ಮತ್ತು ಅಂತಿಮವಾಗಿ ನೆಲ 1 ಅಥವಾ ನೆಲಮಹಡಿಯನ್ನು ತಲುಪಿ ಸ್ಥಾಯಿ ಆಗಬಹುದು ಆದ್ದರಿಂದ ಇದನ್ನು ನಾವು ಸ್ಟೇಟ್ ರೇಖಾಚಿತ್ರ ಅಥವಾ ಸ್ಟೇಟ್ ಎಂದು ಕರೆಯುತ್ತೇವೆ ಮತ್ತು ನಂತರ ಇದನ್ನು ಯು ಎಂ ಎಲ್ ನಲ್ಲಿ ಸ್ಟೇಟ್ ಚಾರ್ಟ್ ಎಂದು ಕರೆಯಲಾಗುತ್ತದೆ ಒಬ್ಜೆಕ್ಟ್ ನ ಸ್ಥಿತಿಯು ಒಬ್ಜೆಕ್ಟ್ ನ ನಡವಳಿಕೆಯನ್ನು ಎರಡು ರೀತಿಯಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪ್ರತಿನಿಧಿಸಲು ಇವು ಅತ್ಯಂತ ಶಕ್ತಿಯುತ ಸಾಧನವಾಗಿದೆ ನಾವು ಒಟ್ಟು 7 ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಅದರಲ್ಲಿ 4 ತಯಾರಿಕೆ ಮಾದರಿ ಗರಿಷ್ಠ ವ್ಯಕ್ತಿಗಳು ಮತ್ತು ಗರಿಷ್ಠ ಲೋಡ್ ಗಳು ಇವುಗಳು ಸ್ಟೇಟ್ ಅನ್ನು ಪರಿಗಣಿಸುವಲ್ಲಿ ನಿರ್ಲಕ್ಷಿಸುತ್ತದೆ ಎಂದು ನೀವು ಇಲ್ಲಿ ಹೇಳಬಹುದು ಏಕೆಂದರೆ ಅವುಗಳು ಒಂದು ರೀತಿಯ ಸ್ಥಿರ ಗುಣಲಕ್ಷಣಗಳು ಮತ್ತು ನಮ್ಮಲ್ಲಿರುವ 3 ಕ್ರಿಯಾತ್ಮಕ ಮೌಲ್ಯಗಳು ಸಹ ನಾವು ಎಲ್ಲಾ ಸಾಧ್ಯತೆಗಳನ್ನು ಪರಿಗಣಿಸುವುದಿಲ್ಲ ಏಕೆಂದರೆ ಎಲ್ಲಾ ಸಾಧ್ಯತೆಗಳು ಸರಳವಾಗಿ ಸಂಭವಿಸುವುದಿಲ್ಲ ಉದಾಹರಣೆಗೆ ಅದು ಚಲಿಸುತ್ತಿರಬೇಕು ಆದ್ದರಿಂದ ಈ ರೀತಿಯ ಸ್ಟೇಟ್ ಗಳ ಪ್ರಾತಿನಿಧ್ಯವು ಎಲಿವೇಟರ್ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಮಹಡಿಯಲ್ಲಿರಬೇಕು ಅದು ಚಲಿಸುತ್ತಿದ್ದರೆ ಅದು ಸ್ಥಿರವಾಗಿದ್ದರೆ ಅದು ಅನಿರ್ದಿಷ್ಟ ನೆಲವನ್ನು ಹೊಂದಿರಬೇಕು ಅದು ಚಲಿಸುತ್ತಿದ್ದರೆ ಅದು ಇರುವ ನಿರ್ಬಂಧವನ್ನು ಸೂಚ್ಯವಾಗಿ ಸಂಕೇತಿಸುತ್ತದೆ ಎಂದು ಇದು ನಿಮಗೆ ತಿಳಿಸುತ್ತದೆ ಬಾಗಿಲು ಮುಚ್ಚಬೇಕು ಮತ್ತು ಹೀಗೆ ಆದ್ದರಿಂದ ಅದು ಒಬ್ಜೆಕ್ಟ್ ಅನ್ನು ಒಯ್ಯುವಂತಹ ಸ್ಟೇಟ್ ನ ಮಾಹಿತಿಯಾಗಿದೆ ಆದ್ದರಿಂದ ಸ್ಟೇಟ್ ಅನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಬ್ಜೆಕ್ಟ್ ನ ಸ್ಥಿತಿಯು ನಾವು ಸಾಮಾನ್ಯವಾಗಿ ಸ್ಥಿರವಾಗಿ ಕಂಡ ಎಲ್ಲಾ ಸ್ಥಿರ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ ಎಂದು ಹೇಳುತ್ತೇವೆ ಒಬ್ಜೆಕ್ಟ್ ನ ಎಲಿವೇಟರ್ ಗಾಗಿ ನಾವು ಹೇಳುವ ಗುಣಲಕ್ಷಣಗಳು ಮತ್ತು ಪ್ರಸ್ತುತ ಅಥವಾ ಸಾಮಾನ್ಯವಾಗಿ ಕ್ರಿಯಾತ್ಮಕ ಮೌಲ್ಯಗಳು ನೆಲವು ಒಂದು ರೀತಿಯ ಗುಣಲಕ್ಷಣಗಳನ್ನು ಚಲಿಸುತ್ತಿದೆ ಮತ್ತು ಅದು ಒಟ್ಟಾಗಿ ಒಬ್ಜೆಕ್ಟ್ ನ ಸ್ಥಿತಿಯನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಒಬ್ಜೆಕ್ಟ್ ನ ಸ್ಥಿತಿಯು ಮಾನ್ಯವಾಗಿರಬಹುದು ಅಥವಾ ಸ್ಟೇಟ್ ಎನ್ಕೋಡ್ ಮಾಡಿರುವ ನಿರ್ಬಂಧಗಳ ಆಧಾರದ ಮೇಲೆ ಅದು ಅಮಾನ್ಯವಾಗಬಹುದು ಮತ್ತು ನಮ್ಮ ಪ್ರಯತ್ನವು ವಿನ್ಯಾಸ ಮತ್ತು ವ್ಯಾಖ್ಯಾನಿಸುವುದು ವ್ಯವಸ್ಥೆಗಳು ಮತ್ತು ಅವುಗಳ ಕಾರ್ಯಾಚರಣೆಗಳು ಒಂದು ರೀತಿಯಲ್ಲಿ ನಾವು ಯಾವಾಗಲೂ ಒಬ್ಜೆಕ್ಟ್ ನ ಒಂದು ಮಾನ್ಯ ಸ್ಥಿತಿಯಿಂದ ಮುಂದಿನದಕ್ಕೆ ಚಲಿಸುತ್ತೇವೆ ಮತ್ತು ನಾವು ಎಂದಿಗೂ ಅಮಾನ್ಯ ಸ್ಟೇಟ್ ಗೆ ಬರುವುದಿಲ್ಲ ಅಮಾನ್ಯ ಸ್ಟೇಟ್ ಗೆ ಹೋಗುವುದೆಂದರೆ ಅದು ವ್ಯವಸ್ಥೆಯಲ್ಲಿ ವಿನಾಯಿತಿ ಉತ್ಪಾದಿಸುತ್ತದೆ ಏಕೆಂದರೆ ಒಂದು ಒಬ್ಜೆಕ್ಟ್ ಅಮಾನ್ಯ ಸ್ಥಿತಿಯಲ್ಲಿದ್ದರೆ ಎಲಿವೇಟರ್ ತನ್ನ ಬಾಗಿಲು ತೆರೆದು ಚಲಿಸುತ್ತಿದ್ದರೂ ಖಂಡಿತವಾಗಿಯೂ ವ್ಯವಸ್ಥೆಗೆ ತಿಳಿದಯುವುದಿಲ್ಲ ಅದಕ್ಕಾಗಿ ಮಾನ್ಯ ಕಾರ್ಯಾಚರಣೆಗಳು ಯಾವುವು ಆ ವ್ಯವಸ್ಥೆಯೊಂದಿಗೆ ಮುಂದುವರಿಯುವ ಸ್ಥಿರ ಮಾರ್ಗ ಯಾವುದು ಈಗ ಇದರೊಂದಿಗೆ ನಾವು ಗಮನಿಸಬೇಕಾದ ಅಂಶವೆಂದರೆ ಒಬ್ಜೆಕ್ಟ್ ನ ಬಗ್ಗೆ ನಾವು ಮಾತನಾಡಿದ ಮೊದಲ ಸ್ಥಿತಿಯನ್ನು ಸ್ಟೇಟ್ ನಿಜವಾಗಿಯೂ ತೃಪ್ತಿಪಡಿಸುತ್ತದೆ ಅದು ವ್ಯವಸ್ಥೆಯೊಳಗಿನ ಎಲ್ಲಾ ಒಬ್ಜೆಕ್ಟ್ ಗಳನ್ನು ಕೆಲವು ಸ್ಟೇಟ್ ಅನ್ನು ಆವರಿಸುತ್ತದೆ ಮತ್ತು ವ್ಯವಸ್ಥೆಯೊಳಗಿನ ಎಲ್ಲಾ ಸ್ಟೇಟ್ ಒಬ್ಜೆಕ್ಟ್ ಗಳಿಂದ ಆವೃತವಾಗಿರುತ್ತದೆ ಇದು ಈ ಹೇಳಿಕೆಯ ತುಂಬಾ ಸರಳವಾದ ಒಂದೆರಡು ಪದಗಳು ಆದರೆ ಇದು ತುಂಬಾ ಆಳವಾದ ಹೇಳಿಕೆಯಾಗಿದೆ ಮತ್ತು ದಯವಿಟ್ಟು ಅದನ್ನು ಮತ್ತೆ ಮತ್ತೆ ಓದಿ ಅದನ್ನು ನೋಡಲು ಉದಾಹರಣೆಗಳ ಮೂಲಕ ಹೋಗಲು ಪ್ರಯತ್ನಿಸಿ ನಾನು ಹೇಳುವ ಪ್ರಕಾರ ನಾನು ಒಂದು ವ್ಯವಸ್ಥೆಯು ಹಲವಾರು ಒಬ್ಜೆಕ್ಟ್ ಗಳನ್ನು ಒಳಗೊಂಡಿದ್ದರೆ ಪ್ರತಿ ಒಬ್ಜೆಕ್ಟ್ ವ್ಯವಸ್ಥೆಯಲ್ಲಿ ಕೆಲವು ಸ್ಟೇಟ್ ಅನ್ನು ಆವರಿಸುತ್ತದೆ ಮತ್ತು ಮತ್ತೊಂದೆಡೆ ಇಡೀ ವ್ಯವಸ್ಥೆಯ ಬಗ್ಗೆ ನಾನು ಯೋಚಿಸಿದರೆ ವ್ಯವಸ್ಥೆಯ ಒಟ್ಟು ಸ್ಟೇಟ್ ಸಿಸ್ಟಮ್ ಅನ್ನು ವಿವಿಧ ಭಾಗಗಳಲ್ಲಿ ಒಂದು ಅಥವಾ ಹೆಚ್ಚಿನ ಒಬ್ಜೆಕ್ಟ್ ಗಳಿಂದ ಸುತ್ತುವರಿಯಲಾಗುತ್ತದೆ ಮತ್ತು ಇದು ವ್ಯವಸ್ಥೆಯಲ್ಲಿನ ಸ್ಟೇಟ್ ಗಳ ಮೂಲ ಕಲ್ಪನೆಯಾಗಿದೆ ಆದ್ದರಿಂದ ಈಗ ನಾನು ವ್ಯವಸ್ಥೆಯಲ್ಲಿರುವ ಪ್ರತಿಯೊಂದು ಒಬ್ಜೆಕ್ಟ್ ಗೂ ಒಂದು ಸ್ಟೇಟ್ ಇರಬೇಕು ಈಗ ಅದು ಸ್ಟೇಟ್ ಆಗಿದ್ದರೆ ಅದು ಜಾಗವನ್ನು ತೆಗೆದುಕೊಳ್ಳುವುದು ಸ್ಟೇಟ್ ಸ್ಮರಣೆಯಾಗಿದೆ ಸ್ಟೇಟ್ ನೆನಪಿಸಿಕೊಳ್ಳುತ್ತಿದೆ ನಾನು ಯಾವ ಸ್ಥಿತಿಯಲ್ಲಿದ್ದೇನೆಂದು ಸ್ಟೇಟ್ ತಿಳಿದುಕೊಳ್ಳುತ್ತಿದೆ ಆದ್ದರಿಂದ ಒಂದು ಸ್ಟೇಟ್ ಗೆ ಯಾವಾಗಲೂ ಸ್ವಲ್ಪ ಸ್ಥಳಾವಕಾಶ ಬೇಕಾಗುತ್ತದೆ ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಳುತ್ತದೆ ಸ್ಥಳವು ಭೌತಿಕ ಜಗತ್ತಿನಲ್ಲಿರಬಹುದು ಅಥವಾ ಅದು ಕಂಪ್ಯೂಟರ್ ಮೆಮೊರಿ ಯಲ್ಲಿರಬಹುದು ಎಂಬುದು ಬಹಳ ಮುಖ್ಯ ಆಸ್ಪತ್ರೆಯ ಓಪಿಡಿ ಯಲ್ಲಿರುವ ಎಲಿವೇಟರ್ ಭೌತಿಕವಾಗಿ ಅಸ್ತಿತ್ವದಲ್ಲಿದೆ ಆದ್ದರಿಂದ ಇದು ಸ್ಟೇಟ್ ಗಳನ್ನು ಹೊಂದಿದೆ ಇದು 2 ಮಹಡಿಗಳ ನಡುವೆ ಜನರನ್ನು ಕರೆದೊಯ್ಯುತ್ತಿದೆ ಬಾಗಿಲು ತೆರೆಯುವುದು ಬಾಗಿಲು ಮುಚ್ಚುವುದು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತಿದೆ ಇದು ಭೌತಿಕ ಅಸ್ತಿತ್ವವನ್ನು ಹೊಂದಿದೆ ಸ್ಟೇಟ್ ಗಳು ಭೌತಿಕ ಅಸ್ತಿತ್ವಕ್ಕೆ ಕಾರಣವಾಗಿವೆ ಆದ್ದರಿಂದ ಇದು ಭೌತಿಕ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿದೆ ಮತ್ತೊಂದೆಡೆ ಆ ಎಲಿವೇಟರ್ ಅನ್ನು ಒಂದು ಭಾಗವಾಗಿ ತೆಗೆದುಕೊಳ್ಳುವ ಇಡೀ ಆಸ್ಪತ್ರೆಗೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ನಾನು ಬಯಸಿದಾಗ ಈ ಎಲಿವೇಟರ್ ಒಬ್ಜೆಕ್ಟ್ ಒಂದು ಆಗುತ್ತದೆ ಮತ್ತು ಕಂಪ್ಯೂಟರ್ ಮೆಮೊರಿ ಯಲ್ಲಿ ಬೈನರಿ ಬಿಟ್ ಹೊಂದಿರುವ ಮೆಮೊರಿ ಯಲ್ಲಿ ಅಸ್ತಿತ್ವವನ್ನು ಪಡೆಯುತ್ತದೆ ಈ ಎಲ್ಲಾ ವಿಭಿನ್ನ ಗುಣಲಕ್ಷಣಗಳಿಗೆ ಪ್ರಾತಿನಿಧ್ಯಗಳಿವೆ ಮತ್ತು ನಾವು ವಿಧಾನಗಳ ಬಗ್ಗೆ ಏನಾದರೂ ಮಾಡುತ್ತೇವೆ ಇದರಿಂದ ಅದು ಮೆಮೊರಿ ಯಲ್ಲಿ ಕೆಲವು ಬಿಟ್ ಗಳನ್ನು ಆಕ್ರಮಿಸುತ್ತದೆ ಮತ್ತು ಅದು ಅಸ್ತಿತ್ವವನ್ನು ಹೊಂದಿರುತ್ತದೆ ಇದರಿಂದ ಹಿಂತಿರುಗಲು ಎಷ್ಟು ನಿರ್ಣಾಯಕವಾದುದು ಎಂದರೆ ಒಬ್ಜೆಕ್ಟ್ ಗಳು ಅಂತಿಮವಾಗಿ ಜಾಗವನ್ನು ಹೊಂದಿರಬೇಕು ಅಂತಿಮವಾಗಿ ಭೌತಿಕ ಅಸ್ತಿತ್ವವನ್ನು ಹೊಂದಿರಬೇಕು ಅಂದರೆ ಅಮೂರ್ತತೆಯನ್ನು ಹೊಂದಿರಬೇಕು ಆದರೆ ಅವುಗಳ ವಿನ್ಯಾಸದ ದೃಷ್ಟಿಯಿಂದ ಅವುಗಳ ಗುಣಲಕ್ಷಣಗಳ ವಿಷಯದಲ್ಲಿ ನಾವು ನಿಜವಾಗಿ ಮಾತನಾಡಿದ್ದೇವೆ ಆದ್ದರಿಂದ ನಾವು ಕೆಲವು ಸರಳವಾದ ಉದಾಹರಣೆಯನ್ನು ನೋಡಿದರೆ ರಜೆ ನಿರ್ವಹಣಾ ವ್ಯವಸ್ಥೆಯ ಬಗ್ಗೆ ಮಾತನಾಡಿ ನಂತರ ಪ್ರತಿಯೊಬ್ಬ ಉದ್ಯೋಗಿಯು ಒಬ್ಜೆಕ್ಟ್ ಆಗಿದ್ದು ಪ್ರತ್ಯೇಕ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತಾನೆ ಈಗ ಸ್ವಾಭಾವಿಕವಾಗಿ ಭೌತಿಕ ಉದ್ಯೋಗಿಗಳು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತಾರೆ ಆದರೆ ಅವರ ಒಬ್ಜೆಕ್ಟ್ ಪ್ರಾತಿನಿಧ್ಯಗಳು ಇಲ್ಲಿರುವಂತೆ ನಾನು ಇಲ್ಲಿ ಒಬ್ಬ ಉದ್ಯೋಗಿಯನ್ನು ಹೊಂದಿದ್ದೇನೆ ನನಗೆ ಇನ್ನೊಬ್ಬ ಉದ್ಯೋಗಿ ಜಾನ್ ಮತ್ತು ಲಿಂಡಾ ಎಂಬ 2 ಉದ್ಯೋಗಿಗಳು ಇದ್ದಾರೆ ಅವರ ಒಬ್ಜೆಕ್ಟ್ ಗಳನ್ನು ಕಂಪ್ಯೂಟರ್ ಮೆಮೊರಿ ಯಲ್ಲಿ ಈ ಎಲ್ಲಾ ಮೌಲ್ಯಗಳೊಂದಿಗೆ ಪ್ರತಿನಿಧಿಸಲಾಗುತ್ತದೆ ಮತ್ತು ಅದಕ್ಕಾಗಿ ಭೌತಿಕ ಸ್ಥಳವನ್ನು ಅವರು ತೆಗೆದುಕೊಳ್ಳಬೇಕು ಆದ್ದರಿಂದ ಇದರೊಂದಿಗೆ ನಾವು ಒಬ್ಜೆಕ್ಟ್ ಒಬ್ಜೆಕ್ಟ್ ಗಳ ಗುಣಲಕ್ಷಣಗಳ ಮೊದಲ ಭಾಗದ ಅಂತ್ಯಕ್ಕೆ ಬರುತ್ತೇವೆ ಮತ್ತು ಇಲ್ಲಿ ನಾವು ಸ್ಟೇಟ್ ಗಳ ಬಗ್ಗೆ ಚರ್ಚಿಸಿದ್ದೇವೆ ಮುಂದೆ ನಾವು ಒಬ್ಜೆಕ್ಟ್ ಗಳ ಇತರ 2 ಅಂಶಗಳ ಬಗ್ಗೆ ಮಾತನಾಡುತ್ತೇವೆ